ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಜೈವಿಕ ರಿಯಾಕ್ಟರ್ಗಳು ಉಪನ್ಯಾಸ ಸಂಖ್ಯೆ 8 ಕ್ಕೆ ಸುಸ್ವಾಗತ ನಾವು ಕೊನೆಯ ಉಪನ್ಯಾಸವನ್ನು ಮುಗಿಸಿದಾಗ ಕಿಣ್ವದ ಪ್ರತಿಬಂಧ ದಲ್ಲಿನ ಸಮಸ್ಯೆಯನ್ನು ನಾವು ನೋಡಿದ್ದೇವೆ ಅದಕ್ಕೂ ಮೊದಲು ಈ ಉಪನ್ಯಾಸದಲ್ಲಿಯೇ ನಾವು ಮೂರು ಬಗೆಯ ಕಿಣ್ವ ಪ್ರತಿಬಂಧಗಳನ್ನು ನೋಡಿದ್ದೇವೆ ಸ್ಪರ್ಧಾತ್ಮಕ ಪ್ರತಿಬಂಧ ಸ್ಪರ್ಧಾತ್ಮಕವಲ್ಲದ ಪ್ರತಿಬಂಧ ಮತ್ತು ಸ್ಪರ್ಧೆಯಿಲ್ಲದ ಪ್ರತಿಬಂಧ ಇವು ಪ್ರತಿಬಂಧವು ಪ್ರತಿಕ್ರಿಯೆಯ ಮೇಲೆ ಪರಿಣಾಮ ಬೀರುವ ರೀತಿಯಲ್ಲಿ ಭಿನ್ನವಾಗಿರುತ್ತವೆ ಮೊದಲ ಪ್ರಕರಣದಲ್ಲಿ ಪ್ರತಿರೋಧಕವು ಕಿಣ್ವಕ್ಕೆ ಬದ್ಧವಾಗಿದೆ ಎರಡನೆಯ ಪ್ರಕರಣದಲ್ಲಿ ಪ್ರತಿರೋಧಕವು ಕಿಣ್ವ ಸಬ್ಸ್ಟ್ರೇಟ್ನ ಸಂಕೀರ್ಣಕ್ಕೆ ಮತ್ತು ಮೂರನೆಯ ಪ್ರಕರಣದಲ್ಲಿಅದು ಎರಡಕ್ಕೂ ಬದ್ಧವಾಗಿದೆನಾನು ಕೊನೆಯ ಎರಡನ್ನು ಬದಲು ಮಾಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಆದರೆ ಪ್ರತಿರೋಧಕಗಳು ಎಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತವೆ ಎಂಬ ಕಲ್ಪನೆ ನಿಮಗಾಗಲೇ ಇದೆ ನಂತರ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವಂತಹ ಒಂದು ಸಮಸ್ಯೆಯನ್ನು ನಾವು ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಆ ಸಮಸ್ಯೆಯನ್ನು ಪರಿಹರಿಸೋಣ ಅಭ್ಯಾಸ ಸಮಸ್ಯೆ 2 2 ಕಿಣ್ವವು ಸಾಮಾನ್ಯವಾಗಿ ಸಬ್ಸ್ಟ್ರೇಟ್ S ಅನ್ನು ಉತ್ಪನ್ನ P ಯಾಗಿ ಪರಿವರ್ತಿಸುವಲ್ಲಿ ಮೈಕೆಲಿಸ್ ಮೆನ್ಟೆನ್ ನಡವಳಿಕೆಯನ್ನು ತೋರಿಸುತ್ತದೆ ಮೇಲಿನ ಪರಿವರ್ತನೆಗಾಗಿ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳನ್ನು ವಿಭಿನ್ನ ಸಾಂದ್ರತೆಗಳಲ್ಲಿ ಮತ್ತೊಂದು ವಸ್ತು I ನ ಉಪಸ್ಥಿತಿಯಲ್ಲಿ ಅಂದಾಜು ಮಾಡಿದಾಗ ಅದು ಈ ಕೆಳಗಿನ ಡೇಟಾವನ್ನು ನೀಡಿತು ಟೈಪ್ ಆಫ್ ಇನ್ಹಿಬಿಷನ್ ಪ್ರತಿಬಂಧದ ವಿಧtype of inhibition ಮತ್ತು ಇನ್ಹಿಬಿಷನ್ ಕಾನ್ಸ್ಟಂಟ್ ಪ್ರತಿಬಂಧದ ಕಾನ್ಸ್ಟಂಟ್inhibition constant ಅನ್ನು ನಿರ್ಧರಿಸಿ ವಿಭಿನ್ನ ಪ್ರತಿರೋಧಕ ಸಾಂದ್ರತೆಗಳಲ್ಲಿ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳಾದ Vm ಮತ್ತು Km ಅನ್ನು ಈ ಕೋಷ್ಟಕದಲ್ಲಿ ನೀಡಲಾಗಿದೆ ಈಗ ನಾವು ಅದನ್ನು ಹೇಗೆ ಬಗೆಹರಿಸುತ್ತೇವೆ ಅದಕ್ಕಾಗಿ ನಮ್ಮ ನಿಯಮಿತ ಪ್ರಶ್ನೆಗಳನ್ನು ಕೇಳೋಣ ಏನು ಬೇಕು ಪ್ರತಿಬಂಧದ ವಿಧ ಮತ್ತು ಪ್ರತಿಬಂಧದ ಕಾನ್ಸ್ಟಂಟ್ k I ಏನು ತಿಳಿದಿದೆ ಅಥವಾ ನೀಡಲಾಗಿದೆ ಮೈಕೆಲಿಸ್ ಮೆನ್ಟೆನ್ ನಿಯತಾಂಕಗಳಾದ V m ಮತ್ತು K m ಅನ್ನು ವಿವಿಧ ಪ್ರತಿರೋಧಕ ಸಾಂದ್ರತೆಗಳಲ್ಲಿ ನೀಡಲಾಗಿದೆ ಮತ್ತು ಕೊಟ್ಟಿರುವದಕ್ಕೆ ಅಗತ್ಯವಿರುವದನ್ನು ಹೇಗೆ ಸಂಪರ್ಕಿಸುವುದು V m ಮತ್ತು K m I ನೊಂದಿಗೆ ವಿಭಿನ್ನ ರೀತಿಯ ಪ್ರತಿಬಂಧಗಳಿಗೆ ವಿಭಿನ್ನವಾಗಿ ಬದಲಾಗುವುದನ್ನು ನಾವು ನೋಡಿದ್ದೇವೆ ಸ್ಪರ್ಧಾತ್ಮಕ ಪ್ರತಿಬಂಧಕ್ಕಾಗಿ K m ಅನ್ನು ಮಾರ್ಪಡಿಸಲಾಗುತ್ತದೆ ಸ್ಪರ್ಧಾತ್ಮಕವಲ್ಲದ ಪ್ರತಿಬಂಧಕ್ಕಾಗಿ Vm ಮಾರ್ಪಡಿಸಲ್ಪಡುತ್ತದೆ ಮತ್ತು ಸ್ಪರ್ಧೆಯಿಲ್ಲದ ಪ್ರತಿಬಂಧಕ್ಕಾಗಿ V m ಮತ್ತುK m ಎರಡೂ ಈ ಶೈಲಿಯಲ್ಲಿ ಮಾರ್ಪಡಿಸಲ್ಪಡುತ್ತದೆ ಇದು ಸಾರಾಂಶವಾಗಿದೆ ಪ್ರತಿಬಂಧದ ಪ್ರಕಾರವು ಸ್ಪರ್ಧಾತ್ಮಕ ಸ್ಪರ್ಧಾತ್ಮಕವಲ್ಲದ ಸ್ಪರ್ಧೆಯಿಲ್ಲದ ಆಗಿದೆ ಸ್ಪರ್ಧಾತ್ಮಕ ಪ್ರತಿರೋಧದ ಸಂದರ್ಭದಲ್ಲಿ Vm ಅದೇ ರೀತಿ ಉಳಿದಿರುತ್ತದೆ ಯಾವುದೇ ಬದಲಾವಣೆಯಿಲ್ಲ ಆದರೆ Km ಬದಲಾಗುತ್ತದೆ ಸ್ಪರ್ಧಾತ್ಮಕವಲ್ಲದ ಪ್ರತಿರೋಧದ ಸಂದರ್ಭದಲ್ಲಿ v m ಬದಲಾಗುತ್ತದೆ ಆದರೆ K m ಬದಲಾಗುವುದಿಲ್ಲ ಮತ್ತು ಸ್ಪರ್ಧೆಯಿಲ್ಲದ ಪ್ರತಿರೋಧದ ಸಂದರ್ಭದಲ್ಲಿ V m ಮತ್ತು K m ಎರಡೂ ಬದಲಾಗುತ್ತವೆ ಆದ್ದರಿಂದ ಇಲ್ಲಿ ಏನು ಬದಲಾವಣೆಗಳಿವೆ ಎಂಬುದನ್ನು ನಾವು ಕಂಡುಹಿಡಿಯಬೇಕು ಈಗ ನಾವು ಡೇಟಾವನ್ನು ಪರಿಶೀಲಿಸಿದರೆ ಅದು Vm I ನೊಂದಿಗೆ ಬದಲಾಗುವುದಿಲ್ಲ ಎಂದು ಹೇಳುತ್ತದೆ ಆದರೆ Km ಬದಲಾಗುತ್ತದೆ ಇದನ್ನು ನಾನು ಇಲ್ಲಿ ನಿಮಗೆ ತೋರಿಸುತ್ತೇನೆ ಡೇಟಾ ಹೀಗಿತ್ತು ಪ್ರತಿರೋಧಕ ಸಾಂದ್ರತೆಯು 0 0 5 1 5 ಮತ್ತು 10 ಕ್ಕೆ ಬದಲಾದಂತೆ v max ಹಾಗೆ ಉಳಿಯುತ್ತದೆ ಅದು 0 33 ಆದರೆ Km ಬದಲಾಗಿದೆ ಇದನ್ನು ನಾವು ನೋಡಿದ್ದೇವೆ ನಾವು ಮೊದಲೇ ಹೇಳಿದ್ದೇವೆ ಮತ್ತು ಡೇಟಾ ಇದನ್ನೇ ತೋರಿಸುತ್ತದೆ ಇದು ಸ್ಪಷ್ಟವಾಗಿ ಸ್ಪರ್ಧಾತ್ಮಕ ಪ್ರತಿಬಂಧದ ಸಂದರ್ಭವಾಗಿದೆ ಆದ್ದರಿಂದ ಇದು ನೇರ ಉತ್ತರವಾಗಿದೆ ಅದು ಮೊದಲ ಪ್ರಶ್ನೆ ಇದು ಯಾವ ಸ್ಪರ್ಧೆ ಆದ್ದರಿಂದ ಸ್ಪರ್ಧಾತ್ಮಕ ಪ್ರತಿಬಂಧಕ್ಕಾಗಿ ಇದು Kmʹ ಹೊಸ Km ಆಗಿದೆ ನಾನು ಅದನ್ನು y mx c ರೂಪದಲ್ಲಿ ಬರೆದಿದ್ದೇನೆ ನಾವು ಇಲ್ಲಿ ಡೇಟಾದೊಂದಿಗೆ ವ್ಯವಹರಿಸುತ್ತಿದ್ದೇವೆ ಎಂಬುದನ್ನು ನೆನಪಿಡಿ ಆದ್ದರಿಂದ ನಾವು ಡೇಟಾದೊಂದಿಗೆ ವ್ಯವಹರಿಸುವಾಗಲೆಲ್ಲಾ ನಾವು ಸಂಪೂರ್ಣ ಡೇಟಾ ಸೆಟ್ ಅನ್ನು ಬಳಸಬೇಕಾಗುತ್ತದೆ ನಾವು ಅಲ್ಲಿಂದ ಪಾಯಿಂಟ್ಗಳನ್ನು ಆರಿಸಿದರೆ ಡೇಟಾ ಸಂಗ್ರಹದಲ್ಲಿನ ದೋಷಗಳು ನೇರವಾಗಿ ವರ್ಗಾವಣೆಯಾಗುತ್ತವೆ ಮತ್ತು ಬಹುಶಃ ದೋಷ ದೊಡ್ಡದಾಗುತ್ತವೆ ನೀವು ಡೇಟಾ ಪಾಯಿಂಟ್ ಅನ್ನು ಬಳಸುತ್ತಿದ್ದರೆ ಅದು ತಪ್ಪಾಗಿದ್ದರೆ ಆಗ ಅಂದಾಜುಗಳಲ್ಲಿ ದೋಷಗಳು ದೊಡ್ಡದಾಗಿರುತ್ತವೆ ಆದ ಕಾರಣ ನಾವು ಕೆಲಸ ಮಾಡಲು ಡೇಟಾವನ್ನು ಹೊಂದಿರುವಾಗಲೆಲ್ಲಾ ನಾವು ಸಂಪೂರ್ಣ ಡೇಟಾ ಸೆಟ್ ಬಳಸಬೇಕು ಮತ್ತು ನಾವು ಅಗತ್ಯವಿರುವ ಯಾವುದಾದರನ್ನು ಕಂಡುಹಿಡಿಯಲು ಸಂಪೂರ್ಣ ಡೇಟಾ ಸೆಟ್ನ್ನು ಬಳಸಲು ಪ್ರಯತ್ನಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ಇದು ಪ್ರತಿಬಂಧಕ ಕಾನ್ಸ್ಟಂಟ್ ಆಗಿದೆ ಅದನ್ನುಮಾಡಲು ನಾನು ಇದನ್ನು y equals m x plus c ರೂಪದಲ್ಲಿ ನೋಡುತ್ತಿದ್ದೇನೆ Kmʹ ಎಂಬುದು y I ಎಂಬುದು x ಮತ್ತುಆ ಸಂದರ್ಭದಲ್ಲಿ ಸ್ಲೋಪ್ Km KI ಮತ್ತು ಇಂಟರ್ಸೆಪ್ಟ್ Km ಆಗಿದೆ ನಮ್ಮಲ್ಲಿVm ಮತ್ತುಬದಲಾಗುತ್ತಿರುವ I ಜೊತೆಗಿನ Km ನ ಡೇಟಾ ಇದೆ ಆದ್ದರಿಂದ I ಇಂಡಿಪೆಂಡೆಂಟ್ x ಕೋಆರ್ಡಿನೇಟ್ ಆಗಿದೆ Kmʹ ಮಾರ್ಪಡಿಸಿದ Km y ಕೋಆರ್ಡಿನೇಟ್ ಆಗಿದೆ ನಾವು ಅದನ್ನುಆ ರೀತಿ ಪ್ಲಾಟ್ ಮಾಡಿದರೆ ನಾವು ಇಲ್ಲಿಂದ Km KI ಮತ್ತು K m ಅನ್ನು ಇಂಟರ್ಸೆಪ್ಟ್ ನಿಂದ ಪಡೆಯಬಹುದು ಇದನ್ನೇ ನಾವು ಈಗ ಪ್ರಸ್ತಾಪಿಸಿದ್ದು ಇದನ್ನು ಪುನರಾವರ್ತಿಸುವುದು ಒಳ್ಳೆಯದು ನಾವು ಡೇಟಾದ ಸೆಟ್ ಹೊಂದಿರುವಾಗ ಎಲ್ಲಾ ಸಂಬಂಧಿತ ಡೇಟಾಗಳನ್ನು ಬಳಸುವುದು ಉತ್ತಮ ನಾವು Kmʹ versus I ಅನ್ನು ಪ್ಲಾಟ್ ಮಾಡಿದರೆ ನೀವು Km KI ಅನ್ನು ಸ್ಲೋಪ್ ಆಗಿ ಪಡೆಯುತ್ತೀರಿ ಮತ್ತು ಹೀಗಾಗಿ ನಾವು KI ಅನ್ನು ಕಂಡುಕೊಳ್ಳಬಹುದು Kmʹ versus I ನ ಪ್ಲಾಟ್ ನಿಂದ ಸಮೀಕರಣವು y 0 012x 0 12 ಆಗಿತ್ತು ಈ ಸಂದರ್ಭದಲ್ಲಿ Y Kmʹ ಆಗಿದೆ x I ಆಗಿದೆ ಆದ್ದರಿಂದ ಈ ಸಮೀಕರಣದಿಂದ ಇಂಟರ್ಸೆಪ್ಟ್ Km 0 12 ಆಗಿದೆ